ಮತ್ತೊಮ್ಮೆ ಸ್ವಾಗತ ಉಪನ್ಯಾಸ ಸಂಖ್ಯೆ 31 ಇಂದು ನಾವು double integralsನ ಬಗ್ಗೆ ಅದರಲ್ಲೂ polar ರೂಪದ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ polar ರೂಪದಲ್ಲಿರುವ double integrals ಬಹಳ ಉಪಯೋಗಕಾರಿ ಮತ್ತು ನಾವು integrand ಮತ್ತು ಅದಕ್ಕೆ ಅನುಗುಣವಾದ ಲಿಮಿಟ್ ಅನ್ನು polar ರೂಪಕ್ಕೆ ಪರಿವರ್ತಿಸಿದರೆ ಅದರ ಉತ್ತರವನ್ನು ಕಂಡುಹಿಡಿಯುವುದು ಸುಲಭವಾಗುತ್ತದೆ ಎನ್ನುವುದನ್ನು ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ ಪೋಲಾರ್ ಫಾರ್ಮ್ ನಲ್ಲಿರುವ ಒಂದು ಉದಾಹರಣೆಯನ್ನು ಪರಿಗಣಿಸೋಣ ಉದಾಹರಣೆಯಲ್ಲಿ ಪೋಲಾರ್ ಫಾರ್ಮ್ ನಲ್ಲಿ ವಿವರಿಸಬಹುದಾದಂತಹ ಭೂಮಿಕೆ ಗಳನ್ನುಮಾತ್ರವೇ ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ವೃತ್ತೀಯ ಭೂಮಿಕೆ ಅಥವಾ r ಮತ್ತು θ ಪರಿಭಾಷೆಯಲ್ಲಿ ಬರೆಯಬಹುದಾದ ಯಾವುದೇ ಒಂದು ಗಡಿಯನ್ನು ತೆಗೆದುಕೊಳ್ಳಬಹುದು ಆ ಸಂದರ್ಭಗಳಲ್ಲಿ ನಾವು integral ಅನ್ನು ಅಥವಾ integrand ಅನ್ನೇ polar ರೂಪಕ್ಕೆ ಪರಿವರ್ತಿಸುವ ಬಗ್ಗೆ ಯೋಚಿಸಬಹುದು ಆದ್ದರಿಂದ ನಾವು ರೀತಿಯ integral ಅನ್ನು ನೋಡಿದಾಗ ಮತ್ತು ನಮಗೆ ಈಗಾಗಲೇ ಕಾರ್ಟೀಸಿಯನ್ ಮತ್ತು polar ರೂಪಗಳ ಮಧ್ಯದ ಸಂಬಂಧ ಗೊತ್ತಿದೆ ಅದುವೇ ಮತ್ತು ಹಾಗಾಗಿ ಇಲ್ಲಿ ಆಗುತ್ತದೆ ಹಾಗಾಗಿ ಇದು ಎಷ್ಟೋ ಸಂದರ್ಭಗಳಲ್ಲಿ ಸರಳವಾಗುತ್ತದೆ ಹಾಗಾಗಿ ನಾವು integral ನ integrand ಮತ್ತು ಅದರ ಭೂಮಿಕೆ ನ ಆಧಾರದ ಮೇಲೆ integration ಅನ್ನು ಯಾವ ರೂಪದಲ್ಲಿ ತೆಗೆದುಕೊಳ್ಳುವುದು ಉತ್ತಮ ಎಂಬುದನ್ನು ನಿರ್ಧರಿಸುತ್ತೇವೆ ಈಗ ಅದನ್ನೇ ಚರ್ಚಿಸೋಣ ಉದಾಹರಣೆಗೆ ಈ ಸಂದರ್ಭದಲ್ಲಿ ನಮ್ಮ ಭೂಮಿಕೆಯು ಒಂದು θದ function ಆಗಿರುವcurveನ ಪರಿಮಿತಿಯೊಳಗೆ ಇದೆ ಇಲ್ಲಿ ನಾವು polar coordinateಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇಲ್ಲಿ origin ಮತ್ತು ಬಿಂದು r ನಾ ಮಧ್ಯದ ಅಂತರ r ಆಗಿರುತ್ತದೆ ಮತ್ತು ಈ θ x axis ಮತ್ತು r ನಡುವಿನ ಕೋನವು ಆಗಿರುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಭೂಮಿಕೆಯೂ 2 curve ಗಳಾದ ಮತ್ತು ನಲ್ಲಿ bounded ಆಗಿರುವಾಗ ನಾವು polar coordinates ಸಹಾಯದೊಂದಿಗೆ ಸುಲಭವಾಗಿ ಇಂಟಿಗ್ರೇಷನ್ ಮಾಡಬಹುದು ಏಕೆಂದರೆ ಇಲ್ಲಿ ಭೂಮಿಕೆಯ ಪರಿಮಿತಿಯನ್ನು ಲೆಕ್ಕ ಹಾಕುವುದು ತುಂಬಾ ಸುಲಭ ಏಕೆಂದರೆ r ನ ದಿಕ್ಕು ನಿಂದ ಆಗಮಿಸಿ ಇಂದ ನಿರ್ಗಮಿಸುತ್ತದೆ ಕೋನಗಳ ವಿಷಯದಲ್ಲೂ ಅಷ್ಟೇ ಇಲ್ಲಿ θ alpha ಕೋನದ ಮೂಲಕ ಹಾದು ಹೋಗುತ್ತದೆ ಇಲ್ಲಿ ಈ ಕೋನ ಆಲ್ಫಾಗೆ ಸಮನಾಗಿರುತ್ತದೆ ಮತ್ತು ಎರಡನೆಯದು beta ಗೆ ಸಮನಾಗಿರುತ್ತದೆ ಹಾಗಾಗಿ ನಾವು ಈ ಭೂಮಿಕೆಯನ್ನು ಸುಲಭವಾಗಿ polar coordinates ನಿಂದ ಸುತ್ತುವರೆಬಹುದು ಆದರೆ ಇದನ್ನು cartesian form ನಲ್ಲಿ ವಿವೇಚಿಸಿದರೆ ಹಲವಾರು ಕಷ್ಟಗಳು ಎದುರಾಗಬಹುದು ಏಕೆಂದರೆ ಇಲ್ಲಿ ಈ curve ಗಳು ಮತ್ತು ನಿಂದ ಚೆನ್ನಾಗಿ ವಿವರಿಸಲ್ಪಟ್ಟಿದೆ ಈಗ ನಾವು ಇದನ್ನು polar coordinateನಲ್ಲಿ ಬರೆದಾಗ ಯಾವ ರೂಪ ತೆಗೆದುಕೊಳ್ಳುತ್ತದೆ ಎಂದು ನೋಡೋಣ ಅದಕ್ಕಾಗಿ ನಾವು ಇಲ್ಲಿ ಅದನ್ನು ಕಾರ್ಟೀಸಿಯನ್ನಂತೆ ಸಣ್ಣ ಸಣ್ಣ cellಗಳಾಗಿ ವಿವೇಚಿಸೋಣ ಮತ್ತು ಅದರಲ್ಲಿನ ಒಂದು cell ಅನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಈ cellನ ಈ ಬಿಂದು ಅಥವಾ ಈ ಗೆರೆಯ ಮೇಲಿನ ಯಾವುದೇ ಬಿಂದು ಮತ್ತು origin ಮಧ್ಯದ ರೇಡಿಯಸ್ ಆಗಿರುತ್ತದೆ ಅನಂತರ ಇಲ್ಲಿಂದ ಸ್ವಲ್ಪ ಹೆಚ್ಚಳವನ್ನು ಎಂದು ತೆಗೆದುಕೊಳ್ಳೋಣ ಅದು ಈ cell ನ ಇನ್ನೊಂದು ಬಿಂದುವಿನ radius ಆಗುತ್ತದೆ ಈಗ ನಾವು ಅದೇ ಸಂದರ್ಭವನ್ನು ಕಾರ್ಟೀಸಿಯನ್ ನಲ್ಲಿ ನೋಡೋಣ ಅದೇ ರೀತಿ ಮಾಡಿದಾಗ ಈ ದಿಕ್ಕಿನಲ್ಲಿನ ಹೆಚ್ಚಳ Δx ಆಗಿದ್ದು ಮತ್ತು ಈ ದಿಕ್ಕಿನಲ್ಲಿನ ಹೆಚ್ಚಳ Δy ಆಗಿರುತ್ತದೆ ಅದರ ವಿಸ್ತೀರಣ ΔxΔy ಆಗುತ್ತದೆ ಆದರೆ ನಾವು polar coordinatesನ ಸಂದರ್ಭದಲ್ಲಿ ಮಾತನಾಡುವಾಗ ಈ ಭೂಮಿಕೆಯಲ್ಲಿ ಈ ಪ್ರದೇಶದ ವಿಸ್ತೀರ್ಣ ಆಗಿದೆ ಆದರೆ ಕಾರ್ಟೀಸಿಯನ್ coordinateನಲ್ಲಿ ಇದು ಕೇವಲ ನಮ್ಮ x ಮತ್ತು y ಎರಡು ದಿಕ್ಕಿನಲ್ಲಿನ ಹೆಚ್ಚಳಗಳ ಗುಣಲಬ್ಧವಾಗಿದೆ ಹಾಗೆ ನೋಡಿದರೆ ಇಲ್ಲಿ ಒಂದು ಅಧಿಕವಾದ ಅಂಶ ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ನಾವು ಈ integral ಅನ್ನು ಈ domain ಮೇಲೆ ಈ limit ಮೂಲಕ ವ್ಯಾಖ್ಯಾನಿಸಬಹುದು ಹಾಗಾಗಿ ಇಲ್ಲಿ ಅದನ್ನೇ ಮಾಡೋಣ ಒಂದು functionಅನ್ನು ನೀಡಿದ್ದರೆ cartesianನಂತೆಯೇ ಈ ಪ್ರದೇಶದ ಮಧ್ಯದ ಯಾವುದೋ ಒಂದು ಬಿಂದು ಮತ್ತು ನಲ್ಲಿ ಈ functionನ ಮೌಲ್ಯವನ್ನು ತಿಳಿದುಕೊಳ್ಳೋಣ ಮತ್ತು ಅದನ್ನು ಇಂದ ಗುಣಿಸೋಣ ಇದು ಆಗಿರುವುದರಿಂದ ನಾವು integralನನ್ನು ಈ ಕೆಳಗಿನಂತೆ ಬರೆಯುತ್ತೇವೆ

ಮತ್ತು ಈಗ ನಾವು ಈ ಭೂಮಿಕೆಗೆ ಅನುಸಾರವಾಗಿ limis ಅನ್ನು ಪರಿಗಣಿಸಬೇಕು ಆದರೆ ಇವುಗಳನ್ನು polar ರೂಪದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬಾ ಸರಳ ಈ ಭೂಮಿಕೆಯು ಇಂದ ಆಗಮಿಸುತ್ತಿದ್ದು ಇಂದ ನಿರ್ಗಮಿಸುತ್ತಿದ್ದೇವೆ ಇಲ್ಲಿ ಕೋನಗಳು α ಮತ್ತು β ಗಳ ಮಧ್ಯೆ ಬದಲಾಗುತ್ತದೆ ಆದ್ದರಿಂದ ಇವುಗಳು r ಮತ್ತುθ ಗೆ ಲಿಮಿಟ್ ಆಗಿರುತ್ತದೆ ಮತ್ತು ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಎಂದರೆ ಕೇವಲ dx ಮತ್ತು dy ಕಾಣಿಸಿಕೊಳ್ಳುವ cartesian coordinateಗೆ ಹೋಲಿಕೆ ಮಾಡಿದರೆ ಇಲ್ಲಿ ಒಂದು ಅಧಿಕವಾದ ಅಂಶ r ಕಾಣಿಸಿಕೊಳ್ಳುತ್ತದೆ ಆದರೆ ಇಲ್ಲೊಂದು function ಇದೆ ಮತ್ತು ನಾವು ಅದರ ಮೌಲ್ಯವನ್ನು r θನಲ್ಲಿ ಕಂಡುಹಿಡಿಯಬೇಕು ಮತ್ತು ಇಲ್ಲಿ ಒಂದು ಅಧಿಕವಾದ ಅಂಶ r ಇರುತ್ತದೆ ಮತ್ತು ಇದರ ವ್ಯಾಪ್ತಿ θ ಮತ್ತು r ಆಗಿರುತ್ತದೆ ಈಗಾಗಲೇ ನಾವು cartesian coordinate ಅನ್ನು polar coordinateಗೆ ಬದಲಿಸುವುದು ಹೇಗೆ ಎಂಬುದನ್ನು ಚರ್ಚಿಸಿದ್ದರು ಅದರ ಬಗ್ಗೆ ಮತ್ತೊಮ್ಮೆ ತಿಳಿಯೋಣ ಉದಾಹರಣೆಗೆ cartesian coordinateನಲ್ಲಿ ಕೊಟ್ಟಿರುವ ಇದನ್ನು ತಿಳಿದುಕೊಳ್ಳಿ ಹಾಗಾಗಿ ಇದನ್ನು polar ರೂಪಕ್ಕೆ ತರಲು x ಅನ್ನು ಇಂದ ಬದಲಾಯಿಸುತ್ತೇವೆ ಮತ್ತು y ಅನ್ನು ಇಂದ ಬದಲಾಯಿಸುತ್ತೇವೆ ಮತ್ತು dx dy ಅನ್ನು rdrdθ ಇಂದ ಬದಲಾಯಿಸುತ್ತೇವೆ ಅನಂತರ ಅದಕ್ಕೆ r ಮತ್ತುθ ಗೆ ತಕ್ಕಂತೆ ಲಿಮಿಟ್ ಗಳನ್ನು ಕೂಡ ಬರೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ಆಗುತ್ತದೆ ಏಕೆಂದರೆ ಈ ಸಣ್ಣ ಪ್ರದೇಶದ ವಿಸ್ತೀರಣ polar coordinateನಲ್ಲಿ rdrdθ ಆಗಿರುತ್ತದೆ ಆದರೆ cartesian coordinate ಸಂದರ್ಭದಲ್ಲಿ ಕೇವಲ dx dy ಆಗಿತ್ತು ಇಲ್ಲಿ ಮುಖ್ಯವಾದುದೆಂದರೆ ಹಂತಹಂತವಾಗಿ x ಜಾಗದಲ್ಲಿx ಮತ್ತು y ಜಾಗದಲ್ಲಿ ಅನ್ನು ಹಾಕಬೇಕು dx dy ನ ಜಾಗದಲ್ಲಿrdrdθ ಎಂದು ಬರೆಯಬೇಕು ಇಲ್ಲಿ G ಎಂಬುದು ಸಹಜವಾಗಿ ಅದೇ ಪ್ರದೇಶವಾಗಿರುತ್ತದೆ ಆದರೆ ಅದನ್ನು polar coordinates ನಲ್ಲಿ ವಿವರಿಸಿದ್ದೇವೆ ನಾವು ಕೆಲವು ಉದಾಹರಣೆಗಳ ಸಹಾಯದೊಂದಿಗೆ integralಅನ್ನು polar coordinateನಲ್ಲಿ ಮೌಲ್ಯಮಾಪನ ಮಾಡುವುದು ಹೇಗೆ ಎಂಬುದನ್ನು ತಿಳಿಯೋಣ ಇದೊಂದು ಸರಳವಾದ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ a ತ್ರಿಜ್ಯದ ಒಂದು ವೃತ್ತದ ಮೊದಲನೇ ಕಾಲುಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕು ಈಗ ನಮ್ಮ ಹತ್ತಿರ a ತ್ರಿಜ್ಯದ ವೃತ್ತವಿದೆ ಹಾಗು ನಾವು ಅದರ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕು ನಾವು cartesian coordinateನಲ್ಲಿ ಮಾಡಿದಂತೆಯೇ ಇಲ್ಲೂ ಕೂಡ function f 1 ಎಂದು ಊಹಿಸೋಣ ಆಗ ನಮಗೆ rdrdθಮೇಲಿನ integralನ ಮೌಲ್ಯ ತಿಳಿಯುತ್ತದೆ ಮತ್ತು ನಾವು cartesian coordinateನಲ್ಲಿ ಮಾಡಿದಂತೆ ಇಲ್ಲಿಯೂ ಕೂಡ ಅದೇ ವಿಸ್ತೀರ್ಣ ವಾಗಿರುತ್ತದೆ ಹಾಗಾಗಿ θ0 ಇಂದ2 ಏಕೆಂದರೆ ಇದು ವೃತ್ತದ ಮೊದಲ ಕಾಲುಭಾಗವಾಗಿದೆ ಮತ್ತುಇದು ಇದು ವೃತ್ತದ ತ್ರಿಜ್ಯ ಹಾಗಾಗಿ ಇಲ್ಲಿ θದ ಲಿಮಿಟ್ ಇಲ್ಲಿಂದ ವರೆಗೂ ಇರುತ್ತದೆ ಮತ್ತು θ ಈ ರೇಖೆಯಲ್ಲಿ ಸೊನ್ನೆ ಆಗಿರುತ್ತದೆ ಮತ್ತು ಈ ರೇಖೆಗೆ ಬಂದಾಗ ಆಗುತ್ತದೆ ಮತ್ತು r ಸೊನ್ನೆಯಿಂದ ಶುರುವಾಗಿ a ಗೆ ಸಮನಾಗಿರುತ್ತದೆ ಹಾಗಾಗಿ ಲಿಮಿಟ್ 0 ಇಂದ a ವರೆಗೂ ಇರುತ್ತದೆ ಮತ್ತು θ ದ ಲಿಮಿಟ್ ಸೊನ್ನೆಯಿಂದ 2 ವರೆಗೂ ಇರುತ್ತದೆ ಈಗ ನಾವು ಕೇವಲ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಇಲ್ಲಿ a upper limit ಆಗಿರುವುದರಿಂದ ಆಗುತ್ತದೆ ನಂತರ ಈ θ ಗೆ ಅನುಗುಣವಾದ ಹೊರಗಡೆ ಇಂಟೆಗ್ರಲ್ 2 ಅನ್ನು ನೀಡುತ್ತದೆ ಮತ್ತು ಇದೇ ಈ ಭಾಗದ ವಿಸ್ತೀರ್ಣ ಆಗುತ್ತದೆ ಇಲ್ಲಿ ನಾವು polar coordinatesನ ಸಹಾಯದಿಂದ ತುಂಬಾ ಸುಲಭವಾಗಿ ಉತ್ತರವನ್ನು ಪಡೆದಿದ್ದೇವೆ ಆದರೆ ಇದನ್ನೇ ನಾವು cartesian ರೂಪದಲ್ಲಿ ಮಾಡಲು ಪ್ರಯತ್ನಪಟ್ಟರೆ ಕಷ್ಟವಾಗಬಹುದು ಏಕೆಂದರೆ ಅಲ್ಲಿ ನಾವು ವೃತ್ತದ ಒಳಗಡೆ ಇರುವ ಬಿಂದುಗಳಾದ x ಮತ್ತು y ಗಳ limit ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ Polar ರೂಪದಲ್ಲಿಒಂದು ವೃತ್ತದ ಸಮಯ ಸಮೀಕರಣವು ಕೇವಲ r a ಆಗಿರುತ್ತದೆ ಆಗ ನಾವು ಆ ಪ್ರದೇಶವನ್ನು ಸುತ್ತುವರಿಯಲು r 0 ಇಂದ r a ವರೆಗೆ ಮಾತ್ರವೇ ತೆಗೆದುಕೊಳ್ಳುತ್ತೇವೆ ಆದರೆ cartesian coordinate ವೃತ್ತದ ಸಮೀಕರಣವು ಆಗುತ್ತದೆ ಆದ್ದರಿಂದ ನಾವು ಲಿಮಿಟ್ ಅನ್ನು ಮೊದಲು xನ ಅನುಗುಣವಾಗಿ ತೆಗೆದುಕೊಳ್ಳುತ್ತೇವೆಯೋ ಅಥವಾ yನ ಅನುಗುಣವಾಗಿ ತೆಗೆದುಕೊಳ್ಳುತ್ತೇವೆಯೋ ಅದರ ಪ್ರಕಾರವಾಗಿ ಮತ್ತು ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಇದು ಇಂಟೆಗ್ರಾಲ್ ಅನ್ನು ಸ್ವಲ್ಪ ಕಷ್ಟವಾಗಿಸುತ್ತದೆ ಮುಂದಿನ ಸಮಸ್ಯೆ ನ ಮೌಲ್ಯವನ್ನು ಕಂಡುಹಿಡಿಯುವುದು ಇಲ್ಲಿ R x axis ಮತ್ತು ಒಳಗಿನ ಒಂದು ವೃತ್ತಾರ್ಧ ಅಂದರೆ ಈ curve ಆಗಿರುತ್ತದೆ ಅಂದರೆ ಇದು ಒಂದು ವೃತ್ತ ಮತ್ತು ನಾವು ಇಲ್ಲಿ x axis ಮೇಲಿನ ಒಂದು ವೃತ್ತಾರ್ಧ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂದರೆ ಈ ಪ್ರದೇಶವು x axis ಮತ್ತು ವೃತ್ತದ ಮೇಲ್ಭಾಗದಿಂದ ಸುತ್ತುವರೆಯಲ್ಪಟ್ಟಿದೆ ಇದನ್ನು ನಾವು ಚಿತ್ರಿಸಿದರೆ ಇದು ಒಂದು 1 ತ್ರಿಜ್ಯದ ಅರ್ಧ ವೃತ್ತವಾಗುತ್ತದೆ ಮತ್ತು ಇದು x axis ಮತ್ತು ನಾವು ಇದೇ ಪ್ರದೇಶದ ಅನುಗುಣವಾಗಿ ಇಂಟೆಗ್ರೇಟ್ ಮಾಡಬೇಕು ಮೊದಲಿನಂತೆಯೇ ಇದೂ ಕೂಡ ಒಂದು ವೃತ್ತಿಯ ಭಾಗವಾಗಿರುವುದರಿಂದ ಇಲ್ಲೂ ಕೂಡ polar coordinate ಹೆಚ್ಚು ಸೂಕ್ತವಾಗಿರುತ್ತದೆ ಮತ್ತು ಸುಲಭವಾಗಿರುತ್ತದೆ ವಿಶೇಷವೆಂದರೆ ಇಲ್ಲಿ ನಮ್ಮ integrand ನಂತಹ ಒಂದು ಅಭಿವ್ಯಕ್ತಿ ಆಗಿರುವುದರಿಂದ ನಮ್ಮ ಕೆಲಸ ಇನ್ನೂ ಸರಳವಾಗುತ್ತದೆ ನಾವು integral ನ ಮೌಲ್ಯವನ್ನು ಕಂಡುಹಿಡಿಯಲು ಮೊದಲು ಈ integrand ಅನ್ನು polar ರೂಪದಲ್ಲಿ ಬರೆದುಕೊಳ್ಳಬೇಕು ಏಕೆಂದರೆ ಈಗ ಮತ್ತು ಇಂದ ನಮ್ಮ integrand ಅನ್ನು ಬದಲಿಸಲಿದ್ದೇವೆ ಅದು ನಮಗೆ ನೀಡುತ್ತದೆ ಹಾಗಾಗಿ

ಆದ್ದರಿಂದ polar coordinate ಬಳಸುವುದೇ ಇದಕ್ಕೆ ಉತ್ತರ ಕಂಡು ಹಿಡಿಯುವ ಸುಲಭ ಮಾರ್ಗ ಇನ್ನಷ್ಟು ಹೆಚ್ಚು ಅರ್ಥೈಸಿಕೊಳ್ಳಲು ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನಮ್ಮ ಒಂದು cardioid r21cos θ ಒಳಭಾಗದ ಮತ್ತು r 2 ಎಂಬ ವೃತ್ತದ ಹೊರಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯುವುದು ಇಲ್ಲಿ ವೃತ್ತದ ತ್ರಿಜ್ಯ 2 ಮತ್ತು ಕೇಂದ್ರ 0 ಆಗಿರುತ್ತದೆ ಆದ್ದರಿಂದ ಇದು ನಮ್ಮ ವೃತ್ತ ಮತ್ತು ಇದು ನಮ್ಮ cardioid ಮೊದಲು ಇದರ ಚಿತ್ರವನ್ನು ಬಿಡಿಸಿ ಕೊಳ್ಳೋಣ ನಾವು ಒಂದು cardioid ಮತ್ತು ಒಂದು 2 ತ್ರಿಜ್ಯದ ವೃತ್ತವನ್ನು ಹೊಂದಿದ್ದೇವೆ ಮತ್ತು ನಾವು cardioid ನ ಒಳಭಾಗ ಮತ್ತು ವೃತ್ತದ ಹೊರಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂದರೆ ನಾವು ಈ ಪ್ರದೇಶದ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕು ಮತ್ತು ಮೊದಲಿನಂತೆಯೇ ಇಲ್ಲೂ ಕೂಡ ನಾವು polar coordinates ಬಳಸಿದರೆ ಮತ್ತಷ್ಟು ಸುಲಭವಾಗುತ್ತದೆ ಆದ್ದರಿಂದ ಇಲ್ಲಿ ಚಿತ್ರಿಸಿರುವ ಈ ಪ್ರದೇಶದ ವಿಸ್ತೀರ್ಣ ಮೇಲಿನಂತೆ ಇದೆ ಮತ್ತು polar coordiantes ಬಳಸಿದ್ದರಿಂದ ಈ ಸಮಸ್ಯೆಯನ್ನು ಬಿಡಿಸುವುದು ಮತ್ತಷ್ಟು ಸರಳ ವಾಯಿತು ಮುಂದಿನ ಪ್ರಶ್ನೆ ಪ್ರಶ್ನೆ 3 ಇಲ್ಲಿ ನಾವು y1 ರೇಖೆಯ ಮೇಲ್ಭಾಗದ ರೇಖೆಯ ಕೆಳಭಾಗದ ಮತ್ತು ವೃತ್ತದ ಒಳಭಾಗದ ಪ್ರದೇಶದ ವಿಸ್ತೀರ್ಣವನ್ನು ಕಂಡು ಹಿಡಿಯಬೇಕು ಇಲ್ಲಿ ನಾವು ಎರಡು ರೇಖೆಗಳಾದ y1 ಮತ್ತು ಇಂದ ರಚಿತವಾದ ಒಂದು ವೃತ್ತವನ್ನು ಹೊಂದಿದ್ದೇವೆ ಈಗ ನಾವು ಈ ರೇಖೆಯ ಮೇಲ್ಭಾಗ ಮತ್ತು ಈ ರೇಖೆಯ ಕೆಳಭಾಗದ ಮತ್ತು ವೃತ್ತದಿಂದ ಸುತ್ತುವರೆದಿರುವ ಪ್ರದೇಶದ ವಿಸ್ತೀರ್ಣವನ್ನು polar coordinates ಬಳಸಿ ಕಂಡುಹಿಡಿಯಬೇಕು ಆದ್ದರಿಂದ ನಾವು R ಮತ್ತು θದ limit ನೋಡಬೇಕು ಅದಕ್ಕಾಗಿ ನಾವು r ನ ದಿಕ್ಕಿನಲ್ಲಿ ಚಲಿಸೋಣ ಅದಕ್ಕಾಗಿ ನಾವು ಇದರಿಂದ ಈ ಬಿಂದುವಿನ ವರೆಗೆ ಚಲಿಸೋಣ ಅದಕ್ಕಾಗಿ ನಮಗೆ ಈ ಎರಡು ಕೋನಗಳ ಅವಶ್ಯಕತೆ ಇದೆ ಅದಕ್ಕಾಗಿ ಈ ಎರಡು ರೇಖೆಗಳು ಭೇಟಿಯಾಗುವ ಬಿಂದುಗಳನ್ನು ಕಂಡುಹಿಡಿಯಬೇಕು ಇದು y 1 ರೇಖೆ ಮತ್ತು ವೃತ್ತ ಆದ್ದರಿಂದ ನಾವು y ನ ಜಾಗಕ್ಕೆ 1 ಅನ್ನು ಹಾಕಿದರೆ x ಅನ್ನು ಪಡೆಯುತ್ತೇವೆ ಈ ಸಂದರ್ಭದಲ್ಲಿ y x ಆಗಿರುವುದರಿಂದ ಅದನ್ನು ಈ ಸಮೀಕರಣದಲ್ಲಿ ಹಾಕಿದರೆ x 1 y ಸಿಗುತ್ತದೆ ಆಗ ನಾವು ಈ ಕೋನಗಳನ್ನು ಸುಲಭವಾಗಿ ಕಂಡು ಹಿಡಿಯಬಹುದು ಏಕೆಂದರೆ ಈ ಲಂಬ ರೇಖೆಯ ಉದ್ದವು1 ಮತ್ತು ಅಡ್ಡ ರೇಖೆಯ ಉದ್ದವು ಆಗಿದೆ ಆದ್ದರಿಂದ ತ್ತದೆ ಆಗ ಮೌಲ್ಯ ಆಗುತ್ತದೆ ಆದ್ದರಿಂದ ನಾವು ತಿಳಿಯಬೇಕಾದ್ದು ಏನೆಂದರೆ ಪ್ರದೇಶವನ್ನು ಚಿತ್ರಿಸುವುದು ಮತ್ತು ಆ integrationನ limitಗಳನ್ನು ಹಾಕುವುದು ತುಂಬಾ ಮುಖ್ಯವಾಗುತ್ತದೆ ಮುಂದಿನ ಪ್ರಶ್ನೆಗೆ ಮುಂದುವರೆಯೋಣ ನಾವು ಒಂದು paraboloid ನ ಕೆಳಭಾಗ ಮತ್ತು unit ವೃತ್ತದ ಮೇಲ್ಭಾಗ ದಿಂದ ರಚನೆಯಾದ ಒಂದು ಘನದ ಪರಿಮಾಣವನ್ನು ಕಂಡುಹಿಡಿಯಬೇಕು ಈ ಮೇಲಿನದು ಒಂದು unit ವೃತ್ತ ಮತ್ತು ನಾವು ಈ paraboloid ನ ಪರಿಮಾಣವನ್ನು ಕಂಡುಹಿಡಿಯಬೇಕು ನಮಗೆ ಈ ಪ್ರದೇಶವು ಗೊತ್ತಿರುವ ಕಾರಣ ಸುಲಭವಾಗಿ limit ಅನ್ನು ಹಾಕಬಹುದು ಇದು unit ವೃತ್ತ ಆಗಿರುವುದರಿಂದ r 0 ಇಂದ 1 ರ ವರೆಗೆ ಬದಲಾಗುತ್ತದೆ ಮತ್ತು θ 0 ಇಂದ 2π ಬದಲಾಗುತ್ತದೆ ಮತ್ತು integrand ಆಗುತ್ತದೆ ಅನಂತರ ಅನ್ನು polar ರೂಪದಲ್ಲಿ ಬರೆದರೆ ಅದು ಆಗುತ್ತದೆ ಆದ್ದರಿಂದ ಇಲ್ಲಿನ integrand ಕೇವಲ ಆಗಿರುತ್ತದೆ ಮತ್ತು ಉಳಿದದ್ದು ಕೇವಲ r dr dθ ಹಾಗಾಗಿ polar ರೂಪದಲ್ಲಿ ಆಗುತ್ತದೆ ಆದ್ದರಿಂದ ನಾವು 9 r dr dθ ಅನ್ನು ಪಡೆಯುತ್ತೇವೆ ಮತ್ತೊಮ್ಮೆ ಇದನ್ನು ಲೆಕ್ಕಹಾಕುವುದು ತುಂಬಾ ಸುಲಭ ಎಲ್ಲವನ್ನು ಸರಳೀಕರಿಸಿದ ನಂತರ ಇದರ ಮೌಲ್ಯವು ಎಂದು ಸಿಗುತ್ತದೆ ಕೊನೆಯದಾಗಿ polar coordinate ಬಳಸಿ ಉತ್ತರಿಸಬೇಕಾದ ಮತ್ತೊಂದು ಮುಖ್ಯವಾದ ಉದಾಹರಣೆ ಇಲ್ಲಿ x ಮತ್ತು y ಎರಡರ limit ಗಳು ಕೂಡ 0 ಇಂದ ವರೆಗೆ ಇದೆ ಇದರ ಅರ್ಥ ನಾವು ಇಲ್ಲಿ ಮೊದಲನೇ ಕಾಲುಭಾಗದ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಪ್ರದೇಶವನ್ನು ನಾವು r ಮತ್ತು ಅನ್ನು ಬಳಸಿ ವಿವೇಚಿಸಿದರೆ 0 ಇಂದ 2 ವರೆಗೆ ಮತ್ತು r 0 ಇಂದ ವರೆಗೆ ಬದಲಾಗುತ್ತದೆ ಮತ್ತು ಆಗುತ್ತದೆ ಮತ್ತು ಉಳಿದದ್ದು ಕೇವಲ dr dθ

ಆದ್ದರಿಂದ ಈ integral ನ ಮೌಲ್ಯವು 4 ಇಲ್ಲಿಯೂ ಕೂಡ polar ರೂಪ ಬಳಸುವುದರಿಂದ ತುಂಬಾ ಸರಳವಾಗುತ್ತದೆ ಆದರೆ ಇದನ್ನು ನಾವು cartesian coordinates ಅನ್ನು ಬಳಸಿದರೆ ಸ್ವಲ್ಪ ಕಷ್ಟವಾಗಬಹುದು ಕೇವಲ ಮೇಲಿನ ಉದಾಹರಣೆಯಲ್ಲ ಉದಾಹರಣೆಗೆ integral ಅನ್ನು ಪರಿಗಣಿಸೋಣ ಇದು y ನ ಪದಗಳಲ್ಲಿ ಬರೆದರೆ ಅದು ಕೂಡ ಈ integral ಗೆ ಸಮನಾಗಿರುತ್ತದೆ ಇಲ್ಲಿ variableನ ಹೆಸರು ಮಾತ್ರ ಬದಲಾಗಿದೆ ಆದರೆ integral ಬದಲಾಗುವುದಿಲ್ಲ ನಾವು ಆ ಎರಡು integral ಗಳ ಗುಣಲಬ್ಧವನ್ನು ಪರಿಗಣಿಸೋಣ ಅಂದರೆ

ಸಾರಾಂಶವೇನೆಂದರೆ polar ರೂಪದಲ್ಲಿರುವ double integral ತುಂಬಾ ಮುಖ್ಯವಾಗುತ್ತದೆ ಅದರಲ್ಲಿಯೂ ಈ ಮೇಲೆ ನೋಡಿದ ಕೆಲವು ಉದಾಹರಣೆಗಳು polar ರೂಪದಲ್ಲಿ ಸುಲಭವಾಗುತ್ತದೆ ಯಾವುದೇ integral ಅನ್ನು polar ರೂಪಕ್ಕೆ ಪರಿವರ್ತಿಸುವುದರಿಂದ ಅದರ ಮೌಲ್ಯವನ್ನು ಕಂಡುಹಿಡಿಯುವುದು ಬಹಳ ಸುಲಭವಾಗುತ್ತದೆ ಒಂದು ಪ್ರಶ್ನೆಯಲ್ಲಿರುವ integral integrand ಮತ್ತು domain ಆಧಾರದ ಮೇಲೆ ಯಾವ ರೂಪ ಅಂದರೆ polar ಅಥವಾ cartesian coordinates ಸರಳವಾಗುತ್ತದೆ ಎಂಬುದನ್ನು ನಿರ್ಧರಿಸಬಹುದು ಹೇಗೆ ಎಂಬುದನ್ನು ಕೂಡ ಈ ಮೇಲಿನ ಉದಾಹರಣೆಗಳೊಂದಿಗೆ ತಿಳಿದುಕೊಂಡಿದ್ದೇವೆ ಈಉಪನ್ಯಾಸಕ್ಕೆ ಬಳಸಿದ ಕೆಲವು ಉಲ್ಲೇಖಗಳುಈ ಮೇಲಿನಂತಿವೆ ಧನ್ಯವಾದಗಳು